ನಮಸ್ಕಾರ ಮತ್ತು ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಕಳೆದ ತರಗತಿಯಲ್ಲಿ ನಾವು ಫೈಬ್ರೊನೆಕ್ಟಿನ್ ನ ತೆರೆದುಕೊಳ್ಳುವ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಫೈಬ್ರೊನೆಕ್ಟಿನ್ ಸ್ಟ್ರೀಮ್ ಮಾಡ್ಯೂಲ್ ನೊಳಗಿನ ಪ್ರತ್ಯೇಕ ಡೊಮೇನ್ ಗಳ ನಿರ್ದಿಷ್ಟ ವೈಶಿಷ್ಟ್ಯವನ್ನು ನಿರ್ಧರಿಸಲು ನೀವು ಹೇಗೆ ಪ್ರಯೋಗಗಳನ್ನು ವಿನ್ಯಾಸಗೊಳಿಸಬಹುದು ಎಂದು ತಿಳಿದಿದ್ದೀವಿ ನೀವು ಅನೇಕ ಪ್ರೋಟೀನ್ ರಚನೆಗಳನ್ನು ಎಂಜಿನಿಯರ್ ಮಾಡಬೇಕಾದ ಹಂತಗಳನ್ನು ನಾನು ಬರೆಯಲು ಬಯಸಿದರೆ ನಾನು ಅದನ್ನು ಎನ್ ನ ಎಬಿ ಎಂದು ಬರೆದಿದ್ದೇನೆ ಅಲ್ಲಿ ಎನ್ ಒಂದು ವೇರಿಯಬಲ್ ಆಗಿದೆ ಆದ್ದರಿಂದ ಎಂಜಿನಿಯರ್ ಮಾಡಿದ ಪ್ರೋಟೀನ್ ಸರಿಯಾಗಿ ಮಡಚಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಎನ್ ಅನ್ನು ಪ್ರಾಯೋಗಿಕವಾಗಿ ನಿರ್ಧರಿಸಿದಂತೆ ಎನ್ ಅನ್ನು ಆಯ್ಕೆ ಮಾಡಲಾಗುತ್ತದೆ ಆದ್ದರಿಂದ ಮೇಲೆ ಹೇಳಿದಂತೆ ಮಾಡುವ ಮೂಲಕ ಮತ್ತು ಅನೇಕ ವಿಭಿನ್ನ ರಚನೆಗಳನ್ನು ಆರಿಸುವ ಮೂಲಕ ನೀವು ಅನೇಕ ಡೊಮೇನ್ ಗಳ ಮಡಿಸುವ ನಿರ್ದಿಷ್ಟ ವೈಶಿಷ್ಟ್ಯವನ್ನು ನಿರ್ಧರಿಸಬಹುದು ಇದು ಹಿಂದಿನ ತರಗತಿಯಲ್ಲಿ ನಾನು ಪರಿಚಯಿಸಿದ ಒಂದು ವಿಷಯ ಸಂಕ್ಷಿಪ್ತವಾಗಿ ನಾನು ವೇಗ ಅವಲಂಬಿತ ಸ್ಥಿರತೆಯ ಬಗ್ಗೆ ಮಾತನಾಡಿದ್ದೆ ಆದ್ದರಿಂದ ವೇಗ ಅವಲಂಬಿತ ಸ್ಥಿರತೆಯಿಂದ ನಾನು ಏನು ಹೇಳಬಲ್ಲೆ ವೇಗ ಅವಲಂಬಿತ ಸ್ಥಿರತೆಯಿಂದ ನಾನು ಎಳೆಯುವ ವೇಗವನ್ನು ಬದಲಾಯಿಸುವ ಮೂಲಕ ತೆರೆದುಕೊಳ್ಳುವ ಬಲವು ಬದಲಾಗುತ್ತದೆ ಮತ್ತು ತೆರೆದುಕೊಳ್ಳುವ ಶಕ್ತಿ ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ನೀವು ನೋಡುವುದಕ್ಕಿಂತ ಹೆಚ್ಚಾಗಿ ಇರುವ ನಿರ್ದಿಷ್ಟ ತುದಿಯ ವೇಗದಲ್ಲಿ ನೀವು ಬದಲಾಯಿಸುತ್ತಿರುವುದು ಈ ತುದಿಯ ವೇಗವನ್ನು ಇದನ್ನು ನಾವು ಮಿಲಿಸೆಕೆಂಡಿಗೆ ಐದು ನ್ಯಾನೊಮೀಟರ್ ಎಂದು ಹೇಳೋಣ ಇದು ಶೂನ್ಯ ದಶಮಾಂಶ ಐದು 0 5 ನ್ಯಾನೊಮೀಟರ್ ಪ್ರತಿ ಮಿಲಿಸೆಕೆಂಡಿಗೆ ಮತ್ತು ಇದು ಶೂನ್ಯ ದಶಮಾಂಶ ಶೂನ್ಯ ಐದು 0 05 ನ್ಯಾನೊಮೀಟರ್ ಪ್ರತಿ ಮಿಲಿಸೆಕೆಂಡಿಗೆ ಆಗಿದೆ ಎಂದುಕೊಳ್ಳೋಣ ಆದ್ದರಿಂದ ಈ ಅಕ್ಷವು ಆವರ್ತನ ಮತ್ತು ಈ ಅಕ್ಷವು ಬಲವನ್ನು ಸೂಚಿಸುತ್ತದೆ ನೀವು ಅದನ್ನು ಅನೇಕ ವಿಭಿನ್ನ ಡೊಮೇನ್ ಗಳಿಗೆ ಯೋಜಿಸಿದರೆ ಇದು ತುದಿಯ ವೇಗ ಅಥವಾ ಎಳೆಯುವ ವೇಗ ನಾನು ಇಲ್ಲಿ ಮೂರು ವಿಭಿನ್ನ ಡೊಮೇನ್ ಗಳಿಗೆ ಪ್ರತಿನಿಧಿ ವೇಗ ಅವಲಂಬಿತ ಬಲವನ್ನು ಚಿತ್ರಿಸಿದ್ದೀನಿ ಈ ಸಂದರ್ಭದಲ್ಲಿ ಎ ಎಳೆಯುವ ವೇಗಕ್ಕೆ ಗರಿಷ್ಠವಾಗಿ ಸೂಕ್ಷ್ಮವಾಗಿರುತ್ತದೆ ಮತ್ತು ಸಿ ಎಳೆಯುವ ವೇಗಕ್ಕೆ ಸೂಕ್ಷ್ಮವಾಗಿರುವುದಿಲ್ಲ ಆದ್ದರಿಂದ ಉದಾಹರಣೆಗೆ ಫೈಬ್ರೊನೆಕ್ಟಿನ್ ವಿಷಯದಲ್ಲಿ ಎಫ್ಎನ್ ಮೂರು ಗಾಗಿ ಎಫ್ಎನ್ ಮೂರು ನ ಮೊದಲ ಡೊಮೇನ್ ಬಲಕ್ಕೆ ಗರಿಷ್ಠವಾಗಿ ಸೂಕ್ಷ್ಮವಾಗಿರುತ್ತದೆ ಮತ್ತು ಹತ್ತನೇ ಡೊಮೇನ್ ಡಿ ಯನ್ನು ಎಫ್ಎನ್ ಮೂರು ನ ಹತ್ತನೇ ಡೊಮೇನ್ ಎಂದು ಹೇಳೋಣ ಆದ್ದರಿಂದ ಎಫ್ಎನ್ ಮೂರು ನ ಹತ್ತನೇ ಡೊಮೇನ್ ಆರ್ ಜಿ ಡಿ ಅನುಕ್ರಮವನ್ನು ಒಳಗೊಂಡಿದೆ ಮತ್ತು ಎಳೆಯುವ ಬಲಕ್ಕೆ ಇದು ಸರಾಸರಿ ಕಡಿಮೆ ಸೂಕ್ಷ್ಮವಾಗಿರುತ್ತದೆ ಒಂದು ಕೋಶವು ಶಕ್ತಿಯನ್ನು ಬೀರುತ್ತಿದ್ದರೆ ಮತ್ತು ಅದು ಆ ಪ್ರೋಟೀನ್ ನ ಒಂದು ಕಾರ್ಯವಾಗಲಿ ಅಥವಾ ಇಲ್ಲದಿರಲಿ ಇಡೀ ಪ್ರೋಟೀನ್ ಮಡಚಿಕೊಳ್ಳುತ್ತದೆ ನೀವು ಗಮನಿಸಿದ ಸಂಗತಿಯೆಂದರೆ ತುದಿಯನ್ನು ಬಿಡುಗಡೆ ಮಾಡುವಾಗ ಅಥವಾ ಅದನ್ನು ಒಂದು ಸ್ಥಾನದಲ್ಲಿ ಹಿಡಿದಿಟ್ಟುಕೊಳ್ಳುವಾಗ ಮತ್ತೊಂದು ಅಂಶವಿದೆ ಎಂದು ಗೊತ್ತಾಗುತ್ತದೆ ಭಾಗಶಃ ಎಳೆದ ನಂತರ ನೀವು ತುದಿಯನ್ನು ಬಿಡುಗಡೆ ಮಾಡಿದರೆ ನೀವು ಏನು ನೋಡುತ್ತೀರಿ ಎಂದರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಈ ಹಂತದಿಂದ ಎಳೆಯಲ್ಪಟ್ಟ ಸಂರಚನೆ ಎಂದು ಹೇಳೋಣ ಮತ್ತು ತುದಿಯು ಕೆಳಗೆ ಹೋಗುತ್ತದೆ ಮತ್ತು ನಂತರ ನೀವು ಮತ್ತೆ ಎಳೆಯುತ್ತೀರಿ ಈ ಸಮಯದಲ್ಲಿ ನೀವು ತುದಿಯನ್ನು ವಿಶ್ರಾಂತ ಸ್ಥಿತಿಗೆ ತಂದಾಗ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಅದು ಪ್ರೋಟೀನ್ ಅನ್ನು ರಿಫೊಲ್ಡ್ ಮಾಡಲು ಅನುಮತಿಸುತ್ತದೆ ಮತ್ತು ರಿಫೊಲ್ಡಿಂಗ್ ನ ನಿರ್ದಿಷ್ಟ ಲಕ್ಷಣ ಯಾವುದು ಎಂದು ನಿಮಗೆ ಹೇಗೆ ಗೊತ್ತಾಗುತ್ತದೆ ಎಂಬುದೇ ಪ್ರಶ್ನೆ ಇದು ಪ್ರೋಟೀನ್ ನ ನಿರ್ದಿಷ್ಟ ಲಕ್ಷಣವಾಗಿದೆ ಅಂದರೆ ಪ್ರೋಟೀನ್ ತೆರೆದುಕೊಳ್ಳುವ ನಿರ್ದಿಷ್ಟ ವೈಶಿಷ್ಟ್ಯವಿದು ಡೆಲ್ಟಾ ಟಿ ಶೂನ್ಯ ದಶಮಾಂಶ ಒಂದು 0 1 ಸೆಕೆಂಡ್ ಆಗಿದ್ದರೆ ಅದರ ನಂತರ ನೀವು ಮತ್ತೆ ಎಳೆದರೆ ನೀವು ನೋಡುವುದು ಮಡಿಸುವ ನಿರ್ದಿಷ್ಟ ಲಕ್ಷಣಗಳಿಲ್ಲ ಎಂದು ಮತ್ತು ನಂತರ ಈ ರೀತಿಯದ್ದಾಗಿದೆ ಎಂದು ನಾವು ಊಹಿಸೋಣ ನೀವು ಒಂದು ಸೆಕೆಂಡಿನ ನಂತರ ಪ್ರೋಟೀನ್ ಅನ್ನು ಎಳೆದರೆ ನಿಮ್ಮ ನಿರ್ದಿಷ್ಟ ವೈಶಿಷ್ಟ್ಯವು ಹೀಗಿರಬಹುದು ಮತ್ತು ಹತ್ತು ಸೆಕೆಂಡು ಗಳ ನಂತರ ನೀವು ಇದನ್ನು ಹೊಂದಿರಬಹುದು ಇಲ್ಲಿ ಇದು ಭಾಗಶಃ ಮಡಿಸುವಿಕೆಯ ಸೂಚಕವಾಗಿದೆ ಮತ್ತು ಇಲ್ಲಿ ಪ್ರೋಟೀನ್ ಸಂಪೂರ್ಣವಾಗಿ ಮಡಚಲ್ಪಟ್ಟಿದೆ ಎಂದು ನೀವು ನೋಡುತ್ತೀರಿ ನೀವು ಪೀಕ್ ಗಳ ಸಮಯದ ವಿಳಂಬ ಶೇಕಡಾವನ್ನು ಯೋಜಿಸಬಹುದು ಪೀಕ್ ಗಳ ಈ ಶೇಕಡಾವಾರು ಎಷ್ಟು ನೀವು ನೋಡುವುದು ಏನಂದರೆ ಎಷ್ಟು ಪೀಕ್ ಗಳನ್ನು ಪಡೆಯುತ್ತೀರಿ ಎಂದು ಆದ್ದರಿಂದ ಇಲ್ಲಿ ಒಂದು ನಿರ್ದಿಷ್ಟ ಸಮಯದ ವಿಳಂಬವನ್ನು ಮೀರಿ ಈ ಮೌಲ್ಯದಲ್ಲಿ ಇದು ನೂರು ಪ್ರತಿಶತವಾಗಲಿದೆ ನಿಮ್ಮ ಸಮಯ ವಿಳಂಬವು ನಗಣ್ಯವಾಗಿದ್ದರೆ ನೀವು ಕಡಿಮೆ ಮೌಲ್ಯವನ್ನು ನೋಡುತ್ತೀರಿ ಹತ್ತು ಪ್ರತಿಶತ ಎಂದು ಹೇಳೋಣ ಪೀಕ್ ಗಳಲ್ಲಿ ಒಂದು ಸಂಪೂರ್ಣವಾಗಿ ಮಡಚಲ್ಪಟ್ಟಿದೆ ಅಥವಾ ಸಂಪೂರ್ಣವಾಗಿ ರಿಫೊಲ್ಡ್ ಆಗಿದೆ ಎಂದು ಇದು ಸೂಚಿಸುತ್ತದೆ ನೀವು ಒಟ್ಟಾರೆಯಾಗಿ ನೋಡುವುದು ಸಂಪೂರ್ಣ ತೆರೆದುಕೊಳ್ಳುವುದನ್ನು ಆದ್ದರಿಂದ ಎಫ್ಎನ್ ಮೂರು ಡೊಮೇನ್ ಮಾಡ್ಯೂಲ್ ಗಾಗಿ ಸಂಪೂರ್ಣ ತೆರೆದುಕೊಳ್ಳುವಿಕೆಯು ನೂರ ಅರವತ್ತು ನ್ಯಾನೊಮೀಟರ್ ಗಳಿಂದ ಒಂಬೈನೂರ ಐವತ್ತು ನ್ಯಾನೊಮೀಟರ್ ಗಳಿಗೆ ವಿಸ್ತರಿಸಲು ಕಾರಣವಾಗುತ್ತದೆ ಒಂದು ಎಫ್ಎನ್ ಮೂರು ಮಾಡ್ಯೂಲ್ ಅನ್ನು ತೆರೆದುಕೊಳ್ಳಲು ಸಹ ನೀವು ಗಮನಿಸಿದ ಮತ್ತು ಹೆಚ್ಚುತ್ತಿರುವ ಉದ್ದ ಅದು ಒಂದು ಎಫ್ಎನ್ ಮೂರು ಮಾಡ್ಯೂಲ್ ನೂರ ಅರವತ್ತು ನ್ಯಾನೊಮೀಟರ್ ಗಳಿಂದ ಒಂಬೈನೂರ ಐವತ್ತು ನ್ಯಾನೊಮೀಟರ್ ವಿಸ್ತರಣೆಗೆ ಕಾರಣವಾಗುತ್ತದೆ ಹಾಗಾದರೆ ಇತರ ವಿಷಯಗಳು ಯಾವುವು ಆದರಿಂದ ತೆರೆದುಕೊಳ್ಳುವ ಶಕ್ತಿ ಹೇಗೆ ಕಾಣುತ್ತದೆ ಎಂದು ತಿಳಿಯೋಣ ತೆರೆದುಕೊಳ್ಳುವ ಬಲವು ನೂರರಿಂದ ಮುನ್ನೂರು ಪಿಕೊ ನ್ಯೂಟನ್ ಗಳ ಕ್ರಮವನ್ನು ಹೊಂದಿದೆ ಎಂದು ನೀವು ನೋಡಿದ್ದೀರಿ ಮತ್ತು ಕೋಶಗಳು ಇನ್ನೂರು ಪಿಕೊ ನ್ಯೂಟನ್ ಗಳ ಬಲವನ್ನು ಬೀರುತ್ತವೆ ಎಂದು ತಿಳಿದಿದೆ ಫಿಸಿಯೋಲಾಜಿಕಲ್ ಪರಿಸ್ಥಿತಿಗಳಲ್ಲಿ ಫೈಬ್ರೊನೆಕ್ಟಿನ್ ತೆರೆದುಕೊಳ್ಳುತ್ತದೆ ಎಂದು ಇದು ಸೂಚಿಸುತ್ತದೆ ನೀವು ಅರ್ಥಮಾಡಿಕೊಳ್ಳುವ ಕೊನೆಯ ಅಂಶವೆಂದರೆ ತೆರೆದುಕೊಳ್ಳುವಿಕೆಯು ಏನನ್ನು ಸಾಧಿಸುತ್ತದೆ ಎಂದು ಒಂದು ಅರ್ಥದಲ್ಲಿ ಡೊಮೇನ್ ತೆರೆದುಕೊಳ್ಳುವುದು ಅಂದರೆ ಅದು ಏನನ್ನು ಮಾಡ್ಯುಲೇಟ್ ಮಾಡುತ್ತದೆ ಅಂದರೆ ವಿಶ್ರಾಂತ ಉದ್ದ ಮತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸಹಜವಾಗಿ ಸಿಗ್ನಲಿಂಗ್ ಬಗ್ಗೆಯು ಎಂದು ಗೊತ್ತಾಗುತ್ತದೆ ನಾನು ಬಲದ ಗರಿಷ್ಠ ಸಂಖ್ಯೆಯನ್ನು ಚಿತ್ರಿಸಲು ಬಯಸಿದರೆ ಆರಂಭದಲ್ಲಿ ರೇಖೀಯ ಬಲದ ವಕ್ರರೇಖೆ ಹೆಚ್ಚಾಗುತ್ತದೆ ಮತ್ತು ತೆರೆದುಕೊಳ್ಳುವ ಮೊದಲನೆಯದರಲ್ಲಿ ಹದಿಮೂರು ಎಫ್ಎನ್ ಮೂರು ಮತ್ತು ಆರ್ಜಿಡಿ ಅನುಕ್ರಮವನ್ನು ಹೊಂದಿರುವ ಎಫ್ಎನ್ ಹತ್ತು ಮಧ್ಯಂತರ ಬಲವನ್ನು ಹೊಂದಿರುತ್ತದೆ ಮತ್ತು ಡೊಮೇನ್ ಒಂದು ಮತ್ತು ಡೊಮೇನ್ ಎರಡು ಗಾಗಿ ಹೆಚ್ಚಿನ ಶಕ್ತಿ ಇರುತ್ತದೆ ನೀವು ನೋಡುವುದು ತೆರೆದುಕೊಳ್ಳುವ ಶಕ್ತಿಯ ಪ್ರಮಾಣ ಮತ್ತು ಬಲವು ಡೌನ್ಸ್ಟ್ರೀಮ್ ಸಿಗ್ನಲಿಂಗ್ ಕ್ಯಾಸ್ಕೇಡ್ ಅನ್ನು ನಿಯಂತ್ರಿಸುತ್ತದೆ ಮತ್ತು ಪ್ರೋಟೀನ್ ನ ಪರಿಣಾಮಕಾರಿ ಸ್ಥಿತಿಸ್ಥಾಪಕತ್ವವನ್ನು ನಿಯಂತ್ರಿಸುತ್ತದೆ ಇದರೊಂದಿಗೆ ನಾನು ಇಸಿಎಂ ಪ್ರೋಟೀನ್ ಗಳ ಕುರಿತು ಮತ್ತು ಇಸಿಎಂ ನೆಟ್ವರ್ಕ್ ನ ಮಟ್ಟದಲ್ಲಿ ಅಥವಾ ಏಕ ಪ್ರೋಟೀನ್ ಗಳ ಮಟ್ಟದಲ್ಲಿ ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕತ್ವವನ್ನು ಹೇಗೆ ಕೆತ್ತಲಾಗಿದೆ ಎಂಬ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತೇನೆ ಆದ್ದರಿಂದ ಓದುವ ನಿಯೋಜನೆಯ ಭಾಗವಾಗಿ ನಾನು ಈ ಕೆಳಗಿನ ಎರಡು ಪ್ರಕರಣಗಳನ್ನು ನಿಯೋಜಿಸಲು ಬಯಸುತ್ತೇನೆ ದಯವಿಟ್ಟು ಈ ಎರಡು ಪತ್ರಿಕೆಗಳನ್ನು ಓದಿ ಮತ್ತು ಫೈಬ್ರೊನೆಕ್ಟಿನ್ ತೆರೆದುಕೊಳ್ಳುವ ಬಗ್ಗೆ ನಿಮಗೆ ಉತ್ತಮ ತಿಳುವಳಿಕೆ ಸಿಗುತ್ತದೆ ಈ ಎರಡೂ ಪತ್ರಿಕೆಗಳು ಫೈಬ್ರೊನೆಕ್ಟಿನ್ ತೆರೆದುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸುತ್ತವೆ ಮತ್ತು ಕಳೆದ ಎರಡರಿಂದ ಮೂರು ಉಪನ್ಯಾಸಗಳಲ್ಲಿ ನಾನು ಈಗ ಚರ್ಚಿಸಿದ ಹೆಚ್ಚಿನವು ಮೊದಲ ಜೆಎಂಬಿ ಪತ್ರಿಕೆಯಿಂದ ಬಂದಿದೆ ಇಲ್ಲಿಗೆ ಇದು ಇಸಿಎಂ ಪ್ರೋಟೀನ್ ಗಳ ನಮ್ಮ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತದೆ ಈಗ ಮತ್ತೆ ನಾನು ಟೆಂಟ್ ಆಗಿ ನಮ್ಮ ಕೋಶದ ಸಾದೃಶ್ಯಕ್ಕೆ ಹಿಂತಿರುಗುತ್ತೇನೆ ನೀವು ಟೆಂಟ್ ನಂತಹ ಕೋಶವನ್ನು ಹೊಂದಿದ್ದೀರಿ ಇದರಲ್ಲಿ ನಾಲ್ಕು ವಿಷಯಗಳಿವೆ ಮತ್ತು ಅವು ಯಾವುವು ಎಂದರೆ ಪ್ಲಾಸ್ಮಾ ಮೆಂಬರೇನ್ ಇಸಿಎಂ ಫೋಕಲ್ ಅಂಟಿಕೊಳ್ಳುವಿಕೆಗಳು ಮತ್ತು ಸೈಟೋಸ್ಕೆಲಿಟನ್ ಎಂದು ನಾವು ಚರ್ಚಿಸಿದ್ದೇವೆ ಜೀವಕೋಶದ ಆಕಾರವನ್ನು ಸ್ಥಿರಗೊಳಿಸಲು ಅಗತ್ಯವಿರುವ ನಾಲ್ಕು ವಿಷಯಗಳು ಇವು ಇವುಗಳಲ್ಲಿ ನಾವು ಇಸಿಎಂ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಈಗ ನಾವು ಫೋಕಲ್ ಅಂಟಿಕೊಳ್ಳುವಿಕೆಯ ಬಗ್ಗೆ ಚರ್ಚಿಸಲು ಪ್ರಾರಂಭಿಸೋಣ ಫೋಕಲ್ ಅಂಟಿಕೊಳ್ಳುವಿಕೆಗಳು ಏನು ಮಾಡುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಗಳು ಅಂಟಿಕೊಳ್ಳುವ ಕೋಶಗಳಿಗೆ ನಮಗೆ ತಿಳಿದಿರುವಂತೆ ಬೇಸ್ಗೆ ಕ್ರಿಯಾತ್ಮಕ ನೆಲೆವಸ್ತುಗಳಾಗಿರುತ್ತವೆ ಎಂದು ನಾನು ಕೋಶವನ್ನು ಚಿತ್ರಿಸಿದರೆ ಮತ್ತು ಇದು ನ್ಯೂಕ್ಲಿಯಸ್ ಮತ್ತು ಇದು ಫೋಕಲ್ ಅಂಟಿಕೊಳ್ಳುವಿಕೆ ಮತ್ತು ಹೊರಗೆ ನೀವು ಎಕ್ಸ್ಟ್ರಾ ಸೆಲ್ಯುಲಾರ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿರುತ್ತವೆ ಈ ಫೋಕಲ್ ಅಂಟಿಕೊಳ್ಳುವಿಕೆಗಳು ಯಾವ ರೀತಿಯ ಕಾರ್ಯವನ್ನು ಪೂರೈಸಬೇಕು ಎಂದು ನಾವು ಕೇಳಿದರೆ ಅಂಟಿಕೊಳ್ಳುವ ಕೋಶಗಳಿಗೆ ಕೋಶವು ತಲಾಧಾರಕ್ಕೆ ಅಂಟಿಕೊಂಡಿರಬೇಕು ಆದರೆ ಅದೇ ಸಮಯದಲ್ಲಿ ಅದು ವಲಸೆ ಹೋಗುವ ಸ್ಥಿತಿಯಲ್ಲಿರಬೇಕು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಕೋಶಗಳನ್ನು ದೈಹಿಕವಾಗಿ ಜೋಡಿಸಿರಬೇಕು ಮತ್ತು ವಲಸೆ ಹೋಗಲು ಸಹ ಸಾಧ್ಯವಾಗುವಂತಿರಬೇಕು ಫಿಕ್ಸ್ಚರ್ ವಿನ್ಯಾಸದ ಮೇಲೆ ಯಾವ ರೀತಿಯ ಅವಶ್ಯಕತೆಯನ್ನು ಬೀರುತ್ತದೆ ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಯ ವಿನ್ಯಾಸದ ಫಿಕ್ಸ್ಚರ್ ವಿನ್ಯಾಸದ ಬಗ್ಗೆ ನಾನು ಏನು ಹೇಳಬಲ್ಲುದು ಫೋಕಲ್ ಅಂಟಿಕೊಳ್ಳುವಿಕೆಯು ಒಳಗಿನಿಂದ ಮತ್ತು ಹೊರಗಿನಿಂದ ನಿಜವಾದ ಕೊಂಡಿಯಾಗಿ ಕಾರ್ಯನಿರ್ವಹಿಸುವುದರಿಂದ ಮತ್ತು ನೀವು ಅದನ್ನು ಒಂದೇ ಪ್ರೋಟೀನ್ ನಂತೆ ಹೊಂದಿದ್ದರೆ ಕೋಶವು ಚಲಿಸುವ ಅಗತ್ಯವಿರುತ್ತದೆ ನೀವು ಸೈಟೋಸ್ಕೆಲಿಟಲ್ ಮತ್ತು ಇಸಿಎಂ ನೆಟ್ವರ್ಕ್ ಸಂಪರ್ಕಗೊಂಡಿರುವುದನ್ನು ಬೇರ್ಪಡಿಸುವ ಅಗತ್ಯವಿದೆ ಆದರೆ ಶಕ್ತಿಯುತವಾಗಿ ಅದು ತುಂಬಾ ಪ್ರತಿಕೂಲವಾಗಿರುತ್ತದೆ ಏಕ ಪ್ರೋಟೀನ್ ಮೂಲಕ ಮಧ್ಯಸ್ಥಿಕೆ ವಹಿಸುವುದು ಶಕ್ತಿಯುತವಾಗಿ ಪ್ರತಿಕೂಲವಾಗಿದೆ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ವಿನ್ಯಾಸಗೊಳಿಸಬೇಕಾದ ರೀತಿಯಲ್ಲಿ ಬೇರೆ ಯಾವುದಾದರೂ ಸಿಗ್ನಲ್ ಇರಬೇಕು ಮತ್ತು ಜೀವಕೋಶಗಳು ಚಲಿಸುವಾಗ ಸೈಟೋಸ್ಕೆಲಿಟಲ್ ಅನ್ನು ಸಂಪೂರ್ಣವಾಗಿ ಕಿತ್ತುಹಾಕುವ ಅಗತ್ಯವಿರುವುದಿಲ್ಲ ನಾನು ಫೋಕಲ್ ಅಂಟಿಕೊಳ್ಳುವಿಕೆಯ ರಚನೆಗೆ ಝುಮ್ ಮಾಡಲು ಬಯಸಿದರೆ ಇದು ಕೋಶದ ಒಳಗೆ ಮತ್ತು ಇದು ಕೋಶದ ಹೊರಗಿನ ರಚನೆ ಆಗಿದ್ದು ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಯ ವಿನ್ಯಾಸವು ಕೆಲವು ಟ್ರಾನ್ಸ್ಮೆಂಬ್ರೇನ್ ಪ್ರೋಟೀನ್ ಗಳನ್ನು ಕೆಲವು ಸೈಟೋಸ್ಕೆಲಿಟಲ್ ಪ್ರೋಟೀನ್ ಗೆ ಜೋಡಿಸಿರಬಹುದು ಮತ್ತು ನಂತರ ನ್ಯೂಕ್ಲಿಯಸ್ ಗೆ ಸಂಪರ್ಕ ಹೊಂದಿರುತ್ತದೆ ನೀವು ಎರಡು ಘಟಕಗಳನ್ನು ಹೊಂದಿದ್ದೀರಿ - ಘಟಕ ಎ ಇದು ಜೀವಕೋಶದ ಒಳ ಮತ್ತು ಹೊರಭಾಗವನ್ನು ವ್ಯಾಪಿಸಿರುವ ಮತ್ತು ಇಸಿಎಂ ನೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಮತ್ತೊಂದು ಘಟಕ ಬಿ ಯು ಇದ್ದು ಅದು ಎ ಯೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಸೈಟೋಸ್ಕೆಲಿಟನ್ ನ ಸಂಕ್ಷಿಪ್ತ ರೂಪ ಸಿ ಎಸ್ ಕೆ ಗೆ ಸಂಪರ್ಕಿಸುತ್ತದೆ ಈ ರೀತಿಯಾಗಿ ಕೋಶವು ಎ ಯಿಂದ ಬಿ ಅನ್ನು ಡಿಕೌಪ್ಲಿಂಗ್ ಮಾಡುವಾಗ ಎ ಅನ್ನು ಮತ್ತೆ ಡಿಪೋಲೈಮರೈಸ್ ಮಾಡಲು ಅಥವಾ ಹೊರಬರಲು ಮತ್ತು ಹೊರಗಡೆಗೆ ಮತ್ತೆ ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಮತ್ತು ಬಿ ಸಂಪರ್ಕಗೊಂಡಂತೆ ನೀವು ಈ ಕ್ರಿಯಾತ್ಮಕ ವಹಿವಾಟನ್ನು ಹೊಂದಬಹುದು ಈ ಫಿಕ್ಸ್ಚರ್ ಗಳು ಅಥವಾ ಫೋಕಲ್ ಅಂಟಿಕೊಳ್ಳುವಿಕೆಗಳು ಕುರುಡು ಕೋಶದ ಕಣ್ಣುಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನಾನು ಅದರ ವಿನ್ಯಾಸವನ್ನು ಸರಳೀಕರಿಸಿದ ವಿಧಾನಕ್ಕಿಂತ ಭಿನ್ನವಾಗಿ ಫೋಕಲ್ ಅಂಟಿಕೊಳ್ಳುವಿಕೆಯು ಒಂದು ಕೋಶವನ್ನು ಒಳಗೊಂಡಿರುವುದಿಲ್ಲ ಅದು ನೂರಕ್ಕೂ ಹೆಚ್ಚು ಪ್ರೋಟೀನ್ ಗಳನ್ನು ಹೊಂದಿರುತ್ತದೆ ಫೋಕಲ್ ಅಂಟಿಕೊಳ್ಳುವಿಕೆಯಲ್ಲಿ ನೀವು ಸ್ಥಳೀಕರಿಸಿದ ನೂರಕ್ಕೂ ಹೆಚ್ಚು ಪ್ರೋಟೀನ್ ಗಳನ್ನು ಹೊಂದಬಹುದು ಮತ್ತು ಫೋಕಲ್ ಅಂಟಿಕೊಳ್ಳುವಿಕೆಗಳು ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತವೆ ನೀವು ಶೂನ್ಯ ದಶಮಾಂಶ ಐದರಿಂದ 0 5 ಒಂದು ಮೈಕ್ರಾನ್ ಚೌಕಕ್ಕೆ ಮತ್ತು ಮೂರರಿಂದ ಹತ್ತು ಮೈಕ್ರಾನ್ ಚೌಕದವರೆಗಿನ ಗಾತ್ರಗಳ ವಿಶಾಲ ವಿತರಣೆಯನ್ನು ಸಹ ಹೊಂದಿರುತ್ತದೆ ಸ್ಪಷ್ಟವಾಗಿ ನೀವು ನೋಡುವುದು ಈ ಅಂಟಿಕೊಳ್ಳುವಿಕೆಯ ಎರಡು ವಿಭಿನ್ನ ಗಾತ್ರದ ವಿತರಣೆ ಮತ್ತು ಅವು ಕೋಶದ ವಿವಿಧ ಸ್ಥಳಗಳಲ್ಲಿ ಇರುತ್ತವೆ ಎಂದು ಆದ್ದರಿಂದ ಈ ಫೋಕಲ್ ಅಂಟಿಕೊಳ್ಳುವಿಕೆಯ ಕಾರ್ಯಗಳು ಯಾವುವು ಎಫ್ಎ'ಎಸ್ FA′s ಎಂಬುದು ಫೋಕಲ್ ಅಂಟಿಕೊಳ್ಳುವಿಕೆಯ ಸಂಕ್ಷಿಪ್ತ ರೂಪವಾಗಿದೆ ಅವು ಭೌತಿಕ ಪಾತ್ರವನ್ನು ರೂಪಿಸುತ್ತವೆ ಮತ್ತು ಅವು ಕೋಶವನ್ನು ಸ್ಥಿರಗೊಳಿಸುತ್ತದೆ ಅಥವಾ ಜೀವಕೋಶದ ಆಕಾರವನ್ನು ಸ್ಥಿರಗೊಳಿಸುತ್ತದೆ ಮತ್ತು ವಾಸ್ತವವಾಗಿ ಅವು ಸುತ್ತಮುತ್ತಲಿನ ಪ್ರದೇಶಗಳನ್ನು ಗ್ರಹಿಸುತ್ತವೆ ಫೋಕಲ್ ಅಂಟಿಕೊಳ್ಳುವಿಕೆಯ ಮೂಲಕ ಜೀವಕೋಶಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನು ಹೇಗೆ ಗ್ರಹಿಸುತ್ತವೆ ಬಲ ಪ್ರಸರಣದ ಮೂಲಕ ಜೀವಕೋಶಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನು ಗ್ರಹಿಸುತ್ತವೆ ನೀವು ಸಂಕೋಚಕ ಶಕ್ತಿಗಳಾದ ಎಳೆಯುವ ಶಕ್ತಿಗಳನ್ನು ಹೊಂದಬಹುದು ನೀವು ತಳ್ಳುವ ಶಕ್ತಿಗಳನ್ನು ಹೊಂದಬಹುದು ಮತ್ತು ನೀವು ಮರುರೂಪಿಸುವಿಕೆಯನ್ನು ಹೊಂದಬಹುದು ಆದ್ದರಿಂದ ಎಳೆಯುವ ಶಕ್ತಿಗಳು ಸಂಕೋಚಕ ಶಕ್ತಿಗಳಾಗಿವೆ ಅದು ಕೋಶಗಳಲ್ಲಿ ಈ ಸುಕ್ಕುಗಳನ್ನು ಪ್ರೇರೇಪಿಸುತ್ತದೆ ಈ ಸುಕ್ಕುಗಳ ಉಪಸ್ಥಿತಿಯನ್ನು ನಾನು ಕಂಡುಕೊಂಡಿದ್ದೇನೆ ಮತ್ತು ಎಳೆಯುವ ಶಕ್ತಿಗಳು ಮ್ಯಾಟ್ರಿಕ್ಸ್ ನಲ್ಲಿ ಸುಕ್ಕುಗಳನ್ನು ಪ್ರೇರೇಪಿಸುತ್ತವೆ ಹಾಗು ಬೇರೆಲ್ಲ ಎಲ್ಲಿ ಬಲವನ್ನು ತಳ್ಳುವ ಉದಾಹರಣೆ ಇರುತ್ತದೆ ಬಲವನ್ನು ತಳ್ಳುವ ಒಂದು ಪ್ರಕರಣವು ಇನ್ವಾಡೋಪೊಡಿಯಾ ದ ರಚನೆಗಳಲ್ಲಿರಬಹುದು ಇದು ಫೋಕಲ್ ಅಂಟಿಕೊಳ್ಳುವಿಕೆಯ ರಚನೆಯಾಗಿರಬೇಕಾಗಿಲ್ಲ ಆದರೆ ಇನ್ವಾಡೋಪೊಡಿಯಾ ವು ಫೋಕಲ್ ಅಂಟಿಕೊಳ್ಳುವಿಕೆಯಂತೆಯೇ ಅನೇಕ ಪ್ರೋಟೀನ್ ಗಳನ್ನು ಹೊಂದಿರುತ್ತದೆ ಸಮತಲದಲ್ಲಿ ರೂಪುಗೊಳ್ಳುವ ಫೋಕಲ್ ಅಂಟಿಕೊಳ್ಳುವಿಕೆಗೆ ವ್ಯತಿರಿಕ್ತವಾಗಿ ಇನ್ವಾಡೋಪೊಡಿಯಾ ವಾಸ್ತವವಾಗಿ ಅದರ ಮ್ಯಾಟ್ರಿಕ್ಸ್ ಗೆ ಚಾಚಿಕೊಂಡಿರುತ್ತದೆ ಆದ್ದರಿಂದ ಇದು ಮ್ಯಾಟ್ರಿಕ್ಸ್ ಆಗಿದೆ ಇವು ಆಕ್ರಮಣಕಾರಿ ರಚನೆಗಳಲ್ಲಿವೆ ಅಲ್ಲಿ ಜೀವಕೋಶಗಳು ವಾಸ್ತವವಾಗಿ ಮ್ಯಾಟ್ರಿಕ್ಸ್ ಗೆ ಚಾಚಿಕೊಂಡಿರುತ್ತವೆ ತಳ್ಳುವ ಬಲವನ್ನು ನೀವು ಊಹಿಸಬಹುದು ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಗಳು ಯಾವುವು ಎಂಬುದರ ಕುರಿತು ನಮ್ಮ ಆರಂಭಿಕ ತಿಳುವಳಿಕೆಯನ್ನು ಅದು ಪೂರ್ಣಗೊಳಿಸುತ್ತದೆ ಸಾಕಷ್ಟು ಪ್ರೋಟೀನ್ ಗಳಿವೆ ಎಂದು ನಾನು ಹೇಳಿದೆ ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಗಳಲ್ಲಿ ಸಾಕಷ್ಟು ಪ್ರೋಟೀನ್ ಗಳಿವೆ ಮತ್ತು ಪ್ರಮುಖ ಪ್ರೋಟೀನ್ ಗಳಲ್ಲಿ ಇಂಟಿಗ್ರಿನ್ ಒಂದಾಗಿದೆ ಇಂಟೆಗ್ರಿನ್ ಎಂಬುದು ಟ್ರಾನ್ಸ್ಮೆಂಬ್ರೇನ್ ನಲ್ಲಿ ಕಂಡುಬರುತ್ತದೆ ಇದು ಪೊರೆಯ ಉದ್ದಕ್ಕೂ ಇರುತ್ತದೆ ಇಂಟಿಗ್ರಿನ್ ಎರಡು ಉಪ ಘಟಕಗಳಿಂದ ಕೂಡಿದೆ ಇವು ಆಲ್ಫಾ ಮತ್ತು ಬೀಟಾ ಮತ್ತು ಇಸಿಎಂ ಪ್ರೋಟೀನ್ ನ ಪ್ರಕಾರವನ್ನು ಅವಲಂಬಿಸಿ ಈ ಉಪ ಘಟಕಗಳು ನಾನ್ ಕೋವೆಲೆಂಟ್ ಆಗಿ ಸಂಬಂಧ ಹೊಂದಿರುತ್ತವೆ ನಾನು ಇಂಟಿಗ್ರಿನ್ ಗಳ ಕೆಲವು ಸಂಯೋಜನೆಗಳನ್ನು ನೋಡಲು ಬಯಸಿದರೆ ಇಲ್ಲಿ ನಾನು ಮಧ್ಯಭಾಗದಲ್ಲಿ ಚಿತ್ರಿಸಿದ್ದು ಬೀಟಾ 1 ಮತ್ತು ನೀವು ನೋಡುವುದು ಬೀಟಾ 1 ಅನೇಕ ಇಂಟಿಗ್ರಿನ್ ಸಂಯೋಜನೆಗಳಿಗೆ ಸಾಮಾನ್ಯವಾಗಿದೆ ಈ ಎಲ್ಲಾ ಕೊಲ್ಲಾಜೆನ್ ಗ್ರಾಹಕಕ್ಕಾಗಿ ನೀವು ಆಲ್ಫಾ 1 ಬೀಟಾ 1 ಅನ್ನು ಹೊಂದಬಹುದು ಕೊಲ್ಲಾಜೆನ್ ಗೆ ಬಂಧಿಸಲು ನೀವು ಆಲ್ಫಾ 1 ಬೀಟಾ 1 ಆಲ್ಫಾ2 ಬೀಟಾ 1 ಆಲ್ಫಾ 10 ಬೀಟಾ 1 ಮತ್ತು ಆಲ್ಫಾ 11 ಬೀಟಾ 1 ಅನ್ನು ಹೊಂದಬಹುದು ಅಂತೆಯೇ ಆರ್ಜಿಡಿ ಗೆ ಬಂಧಿಸಲು ನೀವು ಆಲ್ಫಾ5 ಬೀಟಾ 1 ಆಲ್ಫಾ 8 ಬೀಟಾ 1 ಮತ್ತು ನಿಮ್ಮಲ್ಲಿ ಆಲ್ಫಾ ವಿ ಬೀಟಾ 3 ಆಲ್ಫಾ ವಿ ಬೀಟಾ5 ಹೀಗೆ ಮತ್ತು ಇತರೆಗಳು ಅದೇ ರೀತಿ ಲ್ಯಾಮಿನಿನ್ ಗೆ ಬಂಧಿಸಲು ನೀವು ಹಲವಾರು ಇತರ ಸಂಯೋಜನೆಗಳನ್ನು ಹೊಂದಬಹುದು ಆದ್ದರಿಂದ ಒಟ್ಟು ಹದಿನೆಂಟು ಆಲ್ಫಾ ಮತ್ತು ಎಂಟು ಬೀಟಾ ಉಪ ಘಟಕಗಳಿವೆ ನೀವು ಅನೇಕ ವಿಭಿನ್ನ ವಿಷಯಗಳನ್ನು ಹೊಂದಿದ್ದೀರಿ ಮತ್ತು ಹೆಚ್ಚಿನ ಕ್ಯಾನ್ಸರ್ ಕೋಶಗಳಲ್ಲಿರುವ ಫೈಬ್ರೊಬ್ಲಾಸ್ಟ್ನಲ್ಲಿ ಉದಾಹರಣೆಗೆ ಆಲ್ಫಾ 2 ಬೀಟಾ 1 ಆಲ್ಫಾ 1 ಬೀಟಾ 1 ಬಹಳ ಸಾಮಾನ್ಯವಾಗಿದೆ ಇದರೊಂದಿಗೆ ನಾನು ಇಂದು ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮತ್ತು ಮುಂದಿನ ತರಗತಿಯಲ್ಲಿ ನಾನು ಫೋಕಲ್ ಅಂಟಿಕೊಳ್ಳುವಿಕೆಯ ಪ್ರೋಟೀನ್ ಗಳನ್ನು ಚರ್ಚಿಸುತ್ತೇನೆ ಮತ್ತು ನಂತರ ಫೋಕಲ್ ಅಂಟಿಕೊಳ್ಳುವಿಕೆಯೊಳಗೆ ಅವುಗಳ ರಚನಾತ್ಮಕ ಸ್ಥಾನ ಅಥವಾ ಸ್ಥಳದ ಬಗ್ಗೆ ಚರ್ಚಿಸುತ್ತೇನೆ ನಿಮ್ಮ ಗಮನಕ್ಕೆ ಧನ್ಯವಾದಗಳು